ನಮಸ್ಕಾರ ಎನ್ಪಿಟಿಇಎಲ್ ಕೋರ್ಸ್ ನ ಮೂರನೇ ಉಪನ್ಯಾಸವಾದ ಮೆಕ್ಯಾನೊಬಯಾಲಜಿ ಪರಿಚಯದ ತರಗತಿಗೆ ಸ್ವಾಗತ ಕಳೆದ ಎರಡು ತರಗತಿಗಳಲ್ಲಿ ಮೆಕ್ಯಾನೊಬಯಾಲಜಿ ಯಾವುದು ಮತ್ತು ಅದರ ವಿಭಿನ್ನ ಅಂಶಗಳು ಯಾವುವು ಮೆಕ್ಯಾನೊಬಯಾಲಜಿ ಬಗ್ಗೆ ನಮ್ಮ ತಿಳುವಳಿಕೆಯಲ್ಲಿ ಅನೇಕ ಕ್ಷೇತ್ರಗಳು ಹೇಗೆ ಕೊಡುಗೆ ನೀಡಬಲ್ಲವು ಮತ್ತು ಜೈವಿಕ ಪ್ರಕ್ರಿಯೆಗಳನ್ನು ನಿರ್ದೇಶಿಸುವಲ್ಲಿ ಭೌತಶಾಸ್ತ್ರ ಅಥವಾ ಭೌತಿಕ ಶಕ್ತಿಗಳ ಮಹತ್ವವನ್ನು ನಾನು ವಿಶಾಲವಾಗಿ ಪರಿಚಯಿಸಿದ್ದೇನೆ ಹಿಂದಿನ ತರಗತಿಯಲ್ಲಿ ಕೋಶವನ್ನು ಗುಡಾರದಂತೆ ಕಲ್ಪಿಸಿಕೊಳ್ಳುವ ಪರಿಕಲ್ಪನೆಯನ್ನು ನಾವು ಪರಿಚಯಿಸಿದ್ದೇವೆ ಟೆಂಟ್ ನ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಕನಿಷ್ಠ ಅವಶ್ಯಕತೆಗಳು ಯಾವುವು ಎಂಬ ಪ್ರಶ್ನೆಯನ್ನು ಈ ಹಿಂದೆ ನಾನು ಕೇಳಿದ್ದೆ ಈ ಸಾದೃಶ್ಯವು ಅವುಗಳ ತಲಾಧಾರಕ್ಕೆ ಅಂಟಿಕೊಂಡಿರುವ ಕೋಶಗಳಿಗೆ ಅನ್ವಯಿಸುತ್ತದೆ ಎಂದು ನಾನು ಇಲ್ಲಿ ಹೇಳಲು ಬಯಸುತ್ತೇನೆ ಕೆಂಪು ರಕ್ತಕಣಗಳಿಗೆ ಈ ಸಾದೃಶ್ಯವು ಅನ್ವಯಿಸುವುದಿಲ್ಲ ಏಕೆಂದರೆ ಕೆಂಪು ರಕ್ತಕಣಗಳು ನಿರಂತರವಾಗಿ ರಕ್ತಪ್ರವಾಹದಲ್ಲಿ ಪರಿಚಲನೆಗೊಳ್ಳುತ್ತವೆ ಮತ್ತು ಅವು ನಿಜವಾಗಿಯೂ ಅಂಟಿಕೊಳ್ಳುವುದಿಲ್ಲ ಜೀವಕೋಶದ ರಚನೆಯನ್ನು ಕಾಪಾಡಿಕೊಳ್ಳಲು ನಾಲ್ಕು ವಿಷಯಗಳಿವೆ ಎಂದು ನಾವು ಚರ್ಚಿಸಿದ್ದೇವೆ ಒಂದು ಸಹಜವಾಗಿ ಪ್ಲಾಸ್ಮಾ ಮೆಂಬರೇನ್ ಮೇಲಾವರಣದ ಜೈವಿಕ ಸಮಾನವಾಗಿದೆ ಇದು ಜೀವಕೋಶದ ಒಳಭಾಗವನ್ನು ಕೋಶದ ಹೊರಗಿನಿಂದ ಬೇರ್ಪಡಿಸುತ್ತದೆ ಮತ್ತು ಇದು ಆಯ್ದ ಪ್ರವೇಶಸಾಧ್ಯವಾದ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆದಾಗ್ಯೂ ಇದು ಅಗತ್ಯ ಪೋಷಕಾಂಶಗಳನ್ನು ಸಾಗಿಸುತ್ತದೆ ಇದು ಜೀವಕೋಶದಿಂದ ಹೊರಹಾಕಬೇಕಾದದ್ದನ್ನು ಹೊರಹಾಕುತ್ತದೆ ಮತ್ತು ಮುಖ್ಯವಾಗಿ ಅದು ಸಿಗ್ನಲ್ ಟ್ರಾನ್ಸ್ಡಕ್ಷನ್ ನಲ್ಲಿ ಭಾಗವಹಿಸುತ್ತದೆ ಆದ್ದರಿಂದ ಈ ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಅನ್ನು ಪ್ಲಾಸ್ಮಾ ಮೆಂಬರೇನ್ ನಲ್ಲಿರುವ ಪ್ರೋಟೀನ್ ಗಳು ನಡೆಸುತ್ತವೆ ಅವುಗಳಲ್ಲಿ ಕೆಲವು ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಗಳು ಮತ್ತು ನಾವು ಜೀವಕೋಶದ ಒಳಗಿನಿಂದ ಹೊರಗಿನ ಕೋಶವನ್ನು ಸಂಪರ್ಕಿಸುವ ಪ್ರಮುಖ ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಗಳಾದ ಇಂಟಿಗ್ರೀನ್ ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದೇವೆ ಆದರೆ ಪೊರೆಯ ಹೊರ ಮೇಲ್ಮೈಯಲ್ಲಿ ಅಥವಾ ಪೊರೆಯ ಒಳಭಾಗದಲ್ಲಿ ಇತರ ಪ್ರೋಟೀನ್ ಗಳು ಇರುತ್ತವೆ ಪೊರೆಯ ಹೊರ ಮೇಲ್ಮೈಯಲ್ಲಿರುವ ಪ್ರೋಟೀನ್ ಗಳು ಬಾಹ್ಯಕೋಶೀಯ ಅಣುಗಳೊಂದಿಗೆ ಸಂವಹನ ನಡೆಸುತ್ತಿದ್ದರೆ ಪೊರೆಯ ಒಳಭಾಗದಲ್ಲಿರುವ ಪ್ರೋಟೀನ್ ಗಳು ಜೀವಕೋಶದೊಳಗಿನ ಪ್ರೋಟೀನ್ ಗಳೊಂದಿಗೆ ಸಂವಹನ ನಡೆಸುತ್ತವೆ ಪ್ಲಾಸ್ಮಾ ಮೆಂಬ್ರೇನ್ ನಂತರ ಮುಂದಿನ ಅಂಶವೆಂದರೆ ಸೈಟೋಸ್ಕೆಲಿಟನ್ ಇದು ಜೀವಕೋಶದ ರಚನೆಯನ್ನು ನಿರ್ವಹಿಸುವ ಮುಖ್ಯ ಅಂಶವಾಗಿದೆ ಇದು ಕೇವಲ ಮೌಸ್ ಭ್ರೂಣದ ಫೈಬರ್ಗ್ಲಾಸ್ ನ ಚಿತ್ರವಾಗಿದೆ ಇದರಲ್ಲಿ ತಂತು ಆಕ್ಟಿನ್ ಅನ್ನು ಪ್ರೋಬ್ ಮಾಡಿದೆ ಈ ತಂತುಗಳನ್ನು ಒತ್ತಡದ ನಾರುಗಳು ಎಂದು ಕರೆಯಲಾಗುತ್ತದೆ ಅದು ಇಡೀ ಜೀವಕೋಶದ ದೇಹವನ್ನು ವ್ಯಾಪಿಸುತ್ತದೆ ಮತ್ತು ಜೀವಕೋಶದ ಆಕಾರವನ್ನು ಸಕ್ರಿಯವಾಗಿ ನಿಯಂತ್ರಿಸುತ್ತದೆ ಈಗ ನಾನು ಮತ್ತೆ ಹೇಳಲು ಬಯಸುವ ಒಂದು ವಿಷಯವೆಂದರೆ ಅದು ಸ್ಥಿರ ಚಿತ್ರ ಜೀವಕೋಶಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಡೈನಾಮಿಕ್ಸ್ ಅನ್ನು ಇದು ಪರಿಗಣಿಸುವುದಿಲ್ಲ ಲೈಫ್ಯಾಕ್ಟ್ ನೊಂದಿಗೆ ವರ್ಗಾವಣೆಯಾದ ಕೋಶವು ಕ್ರಿಯಾತ್ಮಕವಾಗಿದೆ ಎಂದು ನಾವು ಹಿಂದಿನ ವೀಡಿಯೊ ದಲ್ಲಿ ಗಮನಿಸಿದ್ದೇವೆ ಆದ್ದರಿಂದ ಸೈಟೋಸ್ಕೆಲಿಟಲ್ ಜೀವಕೋಶದ ಆಕಾರವನ್ನು ಕಾಪಾಡಿಕೊಳ್ಳಲು ಮಾತ್ರವಲ್ಲ ಚಲನಶೀಲತೆಯನ್ನು ಕಾಪಾಡಿಕೊಳ್ಳಲು ಅಥವಾ ಸಹಾಯ ಮಾಡಲು ಸಹ ಅಗತ್ಯವಾಗಿರುತ್ತದೆ ಇದರರ್ಥ ಕೋಶವು ನಿರಂತರವಾಗಿ ಆಕಾರವನ್ನು ಬದಲಾಯಿಸಬೇಕಾಗಿದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸೈಟೋಸ್ಕೆಲಿಟನ್ ನ ಜೋಡಣೆ ಮತ್ತು ಡಿಸ್ಅಸೆಂಬಲ್ ಮಾಡುವ ಮೂಲಕ ಇಡೀ ಪ್ರಕ್ರಿಯೆಯು ಸಂಭವಿಸುತ್ತದೆ ಸೈಟೋಸ್ಕೆಲಿಟನ್ ಆಕ್ಟಿನ್ ತಂತುಗಳು ಮೈಕ್ರೊಟ್ಯೂಬ್ಯೂಲ್ ಗಳು ಮತ್ತು ಮಧ್ಯಂತರ ತಂತುಗಳನ್ನು ಒಳಗೊಂಡಿರುವ ಮೂರು ಪ್ರೋಟೀನ್ ಜಾಲಗಳಿವೆ ಈ ಪಠ್ಯದಲ್ಲಿ ಸ್ವಲ್ಪ ಸಮಯದ ನಂತರ ಈ ಸೈಟೋಸ್ಕೆಲಿಟಲ್ ತಂತುಗಳು ಮತ್ತು ಅವುಗಳ ಚಲನಶಾಸ್ತ್ರದ ಬಗ್ಗೆ ಚರ್ಚಿಸಲಾಗುವುದು ಜೀವಕೋಶದ ಹೊರಭಾಗ ಜೀವಕೋಶದ ಉಳಿದ ಭಾಗವನ್ನು ಬಾಹ್ಯಕೋಶದ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಇದು ಅಂಗಾಂಶಗಳಿಗೆ ರಚನಾತ್ಮಕ ಬೆಂಬಲವನ್ನು ನೀಡುವುದಲ್ಲದೆ ಜೀವಕೋಶಗಳು ಕುಳಿತುಕೊಳ್ಳುವ ಸ್ಕ್ಯಾಫೋಲ್ಡ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಂತರ ಇಸಿಎಂ ಈ ಕೋಶಗಳನ್ನು ಕ್ರಿಯಾತ್ಮಕ ಅಂಗಗಳಾಗಿ ಸಂಯೋಜಿಸುತ್ತದೆ ಆದರೆ ಇದು ಅಂಟಿಕೊಳ್ಳುವಿಕೆಯನ್ನು ಬೆಂಬಲಿಸುತ್ತದೆ ಇದು ವಿವಿಧ ರಾಸಾಯನಿಕ ಅಣುಗಳು ಮತ್ತು ಬೆಳವಣಿಗೆಯ ಅಂಶಗಳನ್ನು ಸಹ ಅನುಕ್ರಮಗೊಳಿಸುತ್ತದೆ ಅದು ನೆಟ್ವರ್ಕ್ ನೊಳಗೆ ಅಡ್ಡ ಸಂಪರ್ಕ ಹೊಂದಿರಬಹುದು ಅಥವಾ ಮ್ಯಾಟ್ರಿಕ್ಸ್ ಗೆ ಸೇರಿಕೊಳ್ಳಬಹುದು ನಂತರ ನಾವು ಫೋಕಲ್ ಅಂಟಿಕೊಳ್ಳುವಿಕೆಯ ಬಗ್ಗೆಯೂ ಮಾತನಾಡಿದ್ದೇವೆ ಆದ್ದರಿಂದ ನಾನು ಅವುಗಳನ್ನು ಡೈನಾಮಿಕ್ ವೆಲ್ಡ್ಸ್ ಎಂದು ಕರೆಯುತ್ತೇನೆ ಏಕೆಂದರೆ ಅವು ಸ್ಥಿರವಾಗಿಲ್ಲ ಮತ್ತು ಅಂಟಿಕೊಳ್ಳುವಿಕೆಯ ಬಳಕೆಯ ಸಮಯದ ಪ್ರಮಾಣವು ನಿಮಿಷಗಳ ಕ್ರಮದಲ್ಲಿರಬಹುದು ಕೋಶದ ಚಲನಶಾಸ್ತ್ರವು ನೀವು ಯಾವ ರೀತಿಯ ಕೋಶವನ್ನು ನೋಡುತ್ತಿರುವಿರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸ್ಥಳೀಕರಿಸುವ ಪ್ರೋಟೀನ್ ಗಳಿಗೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸ್ಥಳೀಕರಿಸುವ ಪ್ರೋಟೀನ್ ಅಂಶದ ನೂರು ಪ್ರತಿಶತವಲ್ಲ ಎಂದು ಇಲ್ಲಿ ನಾನು ನಮೂದಿಸಲು ಬಯಸುತ್ತೇನೆ ಆದ್ದರಿಂದ ನೀವು ಇಲ್ಲಿ ಗಮನಿಸುತ್ತಿರುವ ಕಲೆ ಫೋಕಲ್ ಅಂಟಿಕೊಳ್ಳುವಿಕೆಯ ಕಲೆ ಅದು ತುಂಬಾ ಗರಿಗರಿಯಾಗಿದೆ ಮತ್ತು ಕೋಶಗಳನ್ನು ಬೆಳಕಿಗೆ ಒಡ್ಡುವ ಮೂಲಕ ಸಾಧಿಸಲಾಗುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳ ಎಲ್ಲಾ ಸೈಟೋಪ್ಲಾಸ್ಮಿಕ್ ಪೂಲ್ ಅನ್ನು ತೆಗೆದುಹಾಕಲು ಕೋಶವನ್ನು ಲಘುವಾಗಿ ಪ್ರವೇಶಿಸುತ್ತದೆ ಮತ್ತು ನಂತರ ಉಳಿದಿರುವುದು ಕರಗದ ಭಾಗವನ್ನು ಒಳಗೊಂಡಿರುವ ಪ್ರೋಟೀನ್ ಗಳು ಮತ್ತು ಈ ಕೋಶಗಳೊಳಗಿನ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸಕ್ರಿಯವಾಗಿ ನೇಮಕಗೊಳ್ಳುತ್ತವೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಸೈಟೋಪ್ಲಾಸ್ಮಿಕ್ ಪೂಲ್ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಪೂಲ್ ಅನ್ನು ಹೊಂದಿದ್ದೀರಿ ಮತ್ತು ಸೈಟೋಪ್ಲಾಸಂ ನಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸ್ಥಳೀಕರಿಸುತ್ತಿರುವ ಪ್ರೋಟೀನ್ ನ ಸಾಪೇಕ್ಷ ಭಾಗವನ್ನು ನೀವು ಗುರುತಿಸಬಹುದು ಒಂದು ಪ್ರಯೋಗವನ್ನು ಮಾಡುವ ಮೂಲಕ ಇದರಲ್ಲಿ ನೀವು ಸೈಟೋಪ್ಲಾಸ್ಮಿಕ್ ಪೂಲ್ ಅನ್ನು ತೆಗೆದುಹಾಕಲು ಕೋಶಗಳನ್ನು ಪ್ರವೇಶಸಾಧ್ಯ ಸಂಯುಕ್ತದೊಂದಿಗೆ ಒಡ್ಡುತ್ತೀರಿ ಮತ್ತು ನಂತರ ಉಳಿದ ಭಾಗವನ್ನು ಸಂಗ್ರಹಿಸಿ ಅದು ನಿಮಗೆ ಫೋಕಲ್ ಅಂಟಿಕೊಳ್ಳುವಿಕೆಯ ಪೂಲ್ ಅನ್ನು ನೀಡುತ್ತದೆ ನೀವು ತಿಳಿಯಬೇಕಾದ ಇನ್ನೊಂದು ವಿಷಯವೆಂದರೆ ಅಂಟಿಕೊಳ್ಳುವಿಕೆಯ ಗಾತ್ರ ಮತ್ತು ಪ್ರತಿ ಕೋಶಕ್ಕೆ ಸರಾಸರಿ ಅಂಟಿಕೊಳ್ಳುವಿಕೆಯ ಸಂಖ್ಯೆ ಎರಡು ಅಸ್ಥಿರಗಳಾಗಿವೆ ಅದು ಕೋಶಗಳು ಎಷ್ಟು ಸ್ಥಿರವಾಗಿರುತ್ತದೆ ಅಥವಾ ಜೀವಕೋಶಗಳು ಎಷ್ಟು ಪ್ರಬಲವಾಗಿವೆ ಎಂಬುದನ್ನು ನಿರ್ದೇಶಿಸುತ್ತದೆ ಈ ನಿರ್ದಿಷ್ಟ ಪ್ರಕರಣದಂತೆ ಕೋಶವು ಬಲವಾಗಿ ಅಂಟಿಕೊಂಡಿರಬೇಕಾದ ಸಂದರ್ಭಗಳಲ್ಲಿ ನೀವು ಕೋಶದ ಪರಿಧಿಯುದ್ದಕ್ಕೂ ಪ್ರಮುಖ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಹೊಂದಿರುತ್ತೀರಿ ಆದರೆ ಗಾತ್ರದಲ್ಲಿ ಸಾಕಷ್ಟು ದೊಡ್ಡದಾದ ಅಂಟಿಕೊಳ್ಳುವಿಕೆಯನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ಜೀವಕೋಶಗಳಲ್ಲಿ ಉದಾಹರಣೆಗೆ ನಿರಂತರವಾಗಿ ವಲಸೆ ಹೋಗುವ ಪ್ರತಿರಕ್ಷಣಾ ಕೋಶಗಳಲ್ಲಿ ಈ ಅಂಟಿಕೊಳ್ಳುವಿಕೆಗಳು ಕಡಿಮೆ ಅಭಿವೃದ್ಧಿ ಹೊಂದಿದವು ಮತ್ತು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತವೆ ಕೋರ್ಸ್ courseನ ನಂತರದ ಹಂತಗಳಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯ ಚಲನಶಾಸ್ತ್ರವನ್ನು ಹೇಗೆ ಸಾಧಿಸಬಹುದು ಎಂಬುದರ ಕುರಿತು ನಾವು ಚರ್ಚಿಸುತ್ತಿದ್ದೇವೆ ಮತ್ತು ಈ ಡೈನಾಮಿಕ್ಸ್ ನಲ್ಲಿ ಭಾಗವಹಿಸುವ ಅಣುಗಳು ಯಾವುವು ಕೊನೆಯ ವಿಷಯವೆಂದರೆ ಅಂಟಿಕೊಳ್ಳುವಿಕೆಯ ವಹಿವಾಟು ಅದು ಡೈನಾಮಿಕ್ ವೆಲ್ಡ್ಸ್ ಆಗಿದೆ ವಲಸೆ ಹೋಗಲು ಜೀವಕೋಶಗಳು ಅಂಟಿಕೊಳ್ಳುವಿಕೆಯನ್ನು ರೂಪಿಸುತ್ತಲೇ ಇರುತ್ತವೆ ಮತ್ತು ಹಿಂಭಾಗದಲ್ಲಿ ಅಂಟಿಕೊಳ್ಳುವಿಕೆಯನ್ನು ಮುರಿಯುತ್ತವೆ ಅದು ಮನುಷ್ಯ ನಡೆಯುವಂತಿದೆ ಅಲ್ಲಿ ಅವನು ಮೊದಲ ಪಾದವನ್ನು ಮುಂದಕ್ಕೆ ಇರಿಸಿ ತನ್ನನ್ನು ತಾನು ಸ್ಥಿರಗೊಳಿಸಿಕೊಳ್ಳುತ್ತಾನೆ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ರೂಪಿಸುವುದು ಇದಕ್ಕೆ ಹೋಲುತ್ತದೆ ಮತ್ತು ಮನುಷ್ಯನು ತನ್ನ ಹಿಂದಿನ ಪಾದವನ್ನು ಹೊರಹಾಕುತ್ತಾನೆ ಇದರಿಂದ ಅವನು ಅದನ್ನು ಮತ್ತೆ ಮುಂದೆ ತರಬಹುದು ಆದ್ದರಿಂದ ಇದನ್ನು ಅಂಟಿಕೊಳ್ಳುವಿಕೆಯ ವಹಿವಾಟು ಎಂದು ಕರೆಯಲಾಗುತ್ತದೆ ಮತ್ತು ಅಂಟಿಕೊಳ್ಳುವಿಕೆಯ ವಹಿವಾಟನ್ನು ಪತ್ತೆಹಚ್ಚಲು ನೀವು ಜೀವನಶೈಲಿ ಪ್ರಯೋಗಗಳನ್ನು ಆದ್ಯತೆಯಾಗಿ ನಿರ್ವಹಿಸುತ್ತೀರಿ ಅಲ್ಲಿ ನೀವು ಕೆಲವು ಪ್ರತಿದೀಪಕ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ನೊಂದಿಗೆ ಕೋಶಗಳನ್ನು ವರ್ಗಾಯಿಸುತ್ತೀರಿ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಅದರ ಸ್ಥಳೀಕರಣವನ್ನು ಟ್ರ್ಯಾಕ್ ಮಾಡುತ್ತೀರಿ ಆದ್ದರಿಂದ ಮೂಲಭೂತವಾಗಿ ಅದು ಅಂಟಿಕೊಳ್ಳುವಿಕೆಯ ಗಾತ್ರವು ಹೇಗೆ ಬೆಳೆಯುತ್ತಿದೆ ಮತ್ತು ನಂತರ ಕುಗ್ಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ಅಲ್ಲಿಂದ ನೀವು ವಹಿವಾಟು ವೇಗವನ್ನು ಕಂಡುಹಿಡಿಯಬಹುದು ಕೋಶವನ್ನು ಸ್ಥಿರಗೊಳಿಸಲು ಜೀವಕೋಶದ ಆಕಾರವನ್ನು ನಿಯಂತ್ರಿಸುವ ನಾಲ್ಕು ಪ್ರಾಥಮಿಕ ಘಟಕಗಳು ಇವು ಹಿಂದಿನ ತರಗತಿಯಲ್ಲಿ ರಾಸಾಯನಿಕ ಸಿಗ್ನಲ್ ವಿರುದ್ಧ ಯಾಂತ್ರಿಕ ಸಂಕೇತಗಳ ಪ್ರಯೋಜನ ಹೇಗೆ ಮತ್ತು ಏನು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ ಮತ್ತು ಸೈಟೋಸ್ಕೆಲಿಟನ್ ಮೂಲಕ ಯಾಂತ್ರಿಕವಾಗಿ ನ್ಯೂಕ್ಲಿಯಸ್ ಅನ್ನು ತಲುಪುವ ಸಂಕೇತದ ಸಮಯದ ಪ್ರಮಾಣವು ರಾಸಾಯನಿಕ ಸಿಗ್ನಲ್ ಪ್ರಸರಣಕ್ಕಿಂತ ಮೂರು ಪಟ್ಟು ವೇಗವಾಗಿರಬಹುದು ಅಲ್ಲಿ ಅಣುಗಳು ನ್ಯೂಕ್ಲಿಯಸ್ ತಲುಪಲು ಸೈಟೋಪ್ಲಾಸಂ ಮೂಲಕ ಹಾದು ಹೋಗಬೇಕು ಯಾಂತ್ರಿಕ ಸಿಗ್ನಲ್ ಪ್ರಸರಣದ ಸಂದರ್ಭದಲ್ಲಿ ಈ ವೇಗದ ಪ್ರಸರಣವು ಸೈಟೋಸ್ಕೆಲಿಟಲ್ ನೆಟ್ವರ್ಕ್ ನಿಂದ ಮಧ್ಯಸ್ಥಿಕೆ ವಹಿಸುತ್ತದೆ ಇದರಲ್ಲಿ ಒಂದು ತುದಿಯನ್ನು ಜೀವಕೋಶಗಳ ಹೊರಭಾಗವನ್ನು ಕೋಶದ ಒಳಭಾಗಕ್ಕೆ ಜೋಡಿಸುವ ಇಂಟಿಗ್ರೀನ್ ಗಳಂತಹ ಅಣುಗಳಿಗೆ ಜೋಡಿಸಲಾಗುತ್ತದೆ ಆದ್ದರಿಂದ ಈ ಚಿತ್ರವು ಜೀವಕೋಶದ ಹೊರಭಾಗದಲ್ಲಿರುವ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಗೆ ಬಂಧಿತವಾಗಿದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಮೂಲಕ ಸೇರಿಕೊಳ್ಳುತ್ತದೆ ಎಂದು ತೋರಿಸುತ್ತದೆ ಆದ್ದರಿಂದ ಇಂಟಿಗ್ರೀನ್ ಗಳ ಈ ಭಾಗವು ಸಕ್ರಿಯ ನೆಟ್ವರ್ಕ್ ಗೆ ಲಿಂಕ್ ಮಾಡಲಾದ ಫೋಕಲ್ ಅಂಟಿಕೊಳ್ಳುವಿಕೆಯ ಭಾಗವಾಗಿದೆ ಮತ್ತು ಅಂತಿಮವಾಗಿ ಸೈಟೋಸ್ಕೆಲಿಟಲ್ ಮಧ್ಯಂತರ ತಂತು ಜಾಲಗಳ ಮೂಲಕ ಅವು ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ಮೆಂಬರೇನ್ ಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಅಂತಿಮವಾಗಿ ಅದನ್ನು ಡಿಎನ್ಎ ಗೆ ಸಂಪರ್ಕಿಸುತ್ತದೆ ನ್ಯೂಕ್ಲಿಯಸ್ ಗೆ ಹರಡುವ ಬಲವು ತುಂಬಾ ವೇಗವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಜೀವಕೋಶಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಅಥವಾ ಸಂವೇದನೆ ಮಾಡುತ್ತವೆ ಎಂಬುದನ್ನು ನಿರ್ದೇಶಿಸುವಲ್ಲಿ ಯಾಂತ್ರಿಕ ಸಂಕೇತಗಳು ತೀವ್ರ ಪರಿಣಾಮವನ್ನು ಬೀರುತ್ತವೆ ಆದ್ದರಿಂದ ಈ ಸಿಗ್ನಲ್ ಪ್ರತಿಪಾದನೆಯಾಗಿದ್ದರೆ ಅಥವಾ ಹೊರಭಾಗವನ್ನು ಒಳಗಿನಿಂದ ಸಂಪರ್ಕಿಸುವ ಈ ನೆಟ್ವರ್ಕ್ ನ ಒಂದು ಅಥವಾ ಹೆಚ್ಚಿನ ಅಂಶಗಳು ಗೊಂದಲಕ್ಕೊಳಗಾಗಿದ್ದರೆ ಏನಾಗಬಹುದು ಎಂಬ ಪ್ರಶ್ನೆಯನ್ನು ಇದು ಕೇಳುವಂತೆ ಮಾಡುತ್ತದೆ ಯಾಂತ್ರಿಕ ಪ್ರಸರಣವು ತೊಂದರೆಗೊಳಗಾದ ಒಂದು ಕಾಯಿಲೆಯ ಸರಳ ಉದಾಹರಣೆಯನ್ನು ನೀಡಲು ನಾನು ಬಯಸುತ್ತೇನೆ ಈ ರೋಗವನ್ನು ಮಸ್ಕ್ಯುಲರ್ ಡಿಸ್ಟ್ರೋಫಿ ಎಂದು ಕರೆಯಲಾಗುತ್ತದೆ ಅಸ್ಥಿಪಂಜರದ ಸ್ನಾಯು ಕೋಶಗಳಲ್ಲಿ ಜೀವಕೋಶದ ಒಳಭಾಗವನ್ನು ಸಂಪರ್ಕಿಸುವ ಸಮಗ್ರತೆಗಳಿಗೆ ಅಂಟಿಕೊಳ್ಳುವಿಕೆ ಇರುತ್ತದೆ ಆದ್ದರಿಂದ ಈ ಭಾಗವು ಕೋಶದ ಒಳಭಾಗದ ಮೇಲ್ಭಾಗವಾಗಿದೆ ಮತ್ತು ಈ ಭಾಗವು ಕೋಶದ ಹೊರಭಾಗವಾಗಿದೆ ಜೀವಕೋಶದ ಒಳಭಾಗವನ್ನು ಹೊರಭಾಗಕ್ಕೆ ಜೋಡಿಸುವ ಅವಿಭಾಜ್ಯಗಳಿಗೆ ಅಂಟಿಕೊಳ್ಳುವಲ್ಲಿ ಡಿಸ್ಟ್ರೊಗ್ಲಿಕನ್ ಕಾಂಪ್ಲೆಕ್ಸ್ ಎಂದು ಕರೆಯಲ್ಪಡುವ ಇತರ ವ್ಯವಸ್ಥೆಯಿದೆ ಇದು ಕೋಶದ ಹೊರಭಾಗವನ್ನು ಕೋಶದ ಒಳಭಾಗಕ್ಕೆ ಸಂಪರ್ಕಿಸುತ್ತದೆ ಮತ್ತು ಡಿಸ್ಟ್ರೊಗ್ಲಿಕನ್ ಸಂಕೀರ್ಣದ ಮೂಲಕ ಡಿಸ್ಟ್ರೋಫಿನ್ ಎಂಬ ಪ್ರೋಟೀನ್ ಇದೆ ಇದು ಮಾನವರಲ್ಲಿ ಅತಿದೊಡ್ಡ ಪ್ರೋಟೀನ್ ಆಗಿದೆ ಇದು ಡಿಸ್ಟ್ರೊಗ್ಲಿಕನ್ ಸಂಕೀರ್ಣವು ಸೈಟೋಸ್ಕೆಲಿಟನ್ ಅನ್ನು ಉತ್ತಮಗೊಳಿಸುವಿಕೆಗೆ ಜೋಡಿಸುತ್ತದೆ ಈಗ ಇದು ಸಾಮಾನ್ಯ ಸ್ನಾಯು ಅಥವಾ ವಿಶಾಲ ರೀತಿಯ ಸ್ನಾಯುವಿನ ರಚನೆಯಾಗಿದೆ ವಿವಿಧ ರೀತಿಯ ಸ್ನಾಯು ಡಿಸ್ಟ್ರೋಫಿ ಗಳಿವೆ ಇವೆಲ್ಲವೂ ನೆಟ್ವರ್ಕ್ ನ ಒಂದು ಅಥವಾ ಹೆಚ್ಚಿನ ಘಟಕಗಳ ತೊಂದರೆಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನೀವು ಸ್ನಾಯುವಿನ ಡಿಸ್ಟ್ರೋಫಿ ಯ ಸೌಮ್ಯ ರೂಪವನ್ನು ಹೊಂದಿದ್ದರೆ ಅದನ್ನು ಲಿಂಬ್ಗಿರ್ಡ್ಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಡಿಸ್ಟ್ರೊಗ್ಲಿಕನ್ ಸಂಕೀರ್ಣದ ಅನೇಕ ಘಟಕಗಳು ಕಾಣೆಯಾಗಿವೆ ಆದ್ದರಿಂದ ವಿಶೇಷವಾಗಿ ಎಸ್ಜಿ ಎಂಬ ಈ ಅಣುವು ಸಾರ್ಕೊಗ್ಲಿಕನ್ ಗೆ ಒಂದು ಸಣ್ಣ ರೂಪವಾಗಿದೆ ಗಾಮಾ ಸಾರ್ಕೊಗ್ಲಿಕನ್ ಎಂಬ ಮತ್ತೊಂದು ಅಣು ಕಾಣೆಯಾಗಿದೆ ಮತ್ತು ಇದರ ಪರಿಣಾಮವಾಗಿ ಡಿಸ್ಟ್ರೋಫಿನ್ ಅಣುವಿನ ಮೂಲಕ ಸೈಟೋಸ್ಕೆಲಿಟಲ್ ಗೆ ಇನ್ನೂ ಕೆಲವು ಲಿಂಕ್ಗಳಿವೆ ಆದರೆ ಇಡೀ ಪ್ರೋಟೀನ್ ನೆಟ್ವರ್ಕ್ ಇಲ್ಲ ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಎಂದು ಕರೆಯಲ್ಪಡುವ ಸ್ನಾಯುವಿನ ಡಿಸ್ಟ್ರೋಫಿ ಯ ಮತ್ತೊಂದು ರೂಪವನ್ನು ನೀವು ನೋಡಬಹುದು ಇದರಲ್ಲಿ ಡಿಸ್ಟ್ರೋಫಿನ್ ಜೀನ್ ಉತ್ಪತ್ತಿಯಾಗುವುದಿಲ್ಲ ಮತ್ತು ಸಂಪೂರ್ಣ ಡಿಸ್ಟ್ರೊಗ್ಲಿಕನ್ ಸಂಕೀರ್ಣವು ಕಾಣೆಯಾಗಿದೆ ಮತ್ತು ಈ ಸಂದರ್ಭದಲ್ಲಿ ಸಂಪರ್ಕವು ಇಂಟಿಗ್ರೀನ್ಸ್ ಮೂಲಕ ಮಾತ್ರ ಸಾಧ್ಯ ನೀವು ಇದನ್ನು ನೋಡಿದರೆ ರೋಗದ ಸ್ಥಿತಿ ಕೆಟ್ಟದಾಗಿದೆ ಮತ್ತು ಎಂಡಿಎಕ್ಸ್ ಅಥವಾ ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅತ್ಯಂತ ಸಮಸ್ಯಾತ್ಮಕವಾಗಿದೆ ಮತ್ತು ಅಂತಿಮವಾಗಿ ಹದಿನೈದು ಅಥವಾ ಇಪ್ಪತ್ತು ವರ್ಷದ ಹೊತ್ತಿಗೆ ಸಾವಿಗೆ ಕಾರಣವಾಗುತ್ತದೆ ಆದ್ದರಿಂದ ಇದು ಡಿಸ್ಟ್ರೋಫಿಯ ಸೌಮ್ಯ ರೂಪವಾಗಿದೆ ಆದರೆ ಸೈಟೋಸ್ಕೆಲಿಟನ್ ಗೆ ಇಂಟಿಗ್ರಿನ್ ಸಂಪರ್ಕಗಳ ಸಂಖ್ಯೆಯನ್ನು ನೀವು ನೋಡಿದರೆ ಸ್ಕೀಮ್ಯಾಟಿಕ್ ಅನ್ನು ಬರೆದಿರುವ ವಿಧಾನವನ್ನು ನೀವು ಪ್ರಶಂಸಿಸುತ್ತೀರಿ ಜೀವಕೋಶದ ಹೊರಭಾಗವನ್ನು ಕೋಶದ ಒಳಭಾಗಕ್ಕೆ ಜೋಡಿಸುವ ಇಂಟೆಗ್ರಿನ್ ಹೆಚ್ಚು ಇವೆ ಇದನ್ನು ಎಂಡಿಎಕ್ಸ್ ನಲ್ಲಿ ಗಮನಿಸಬಹುದು ಇದು ಕೋಶದಿಂದ ಸರಿದೂಗಿಸುವ ಪ್ರತಿಕ್ರಿಯೆಯಾಗಿರಬಹುದು ಎಂಬ ಸಾಧ್ಯತೆಯನ್ನು ಸೂಚಿಸುತ್ತದೆ ನೀವು ಎರಡು ನೆಟ್ವರ್ಕ್ ಗಳನ್ನು ಡಿಸ್ಟ್ರೊಗ್ಲಿಕನ್ ಕಾಂಪ್ಲೆಕ್ಸ್ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸಂಯೋಜಿಸುವ ಫೋಕಲ್ ಅಂಟಿಕೊಳ್ಳುವಿಕೆಯ ಸಂಕೀರ್ಣವನ್ನು ಹೊಂದಿದ್ದೀರಿ ಎಂದು ಹೇಳಲು ಇದು ಸಮನಾಗಿರುತ್ತದೆ ಇದು ಹೊರಗಿನಿಂದ ಕೋಶದ ಒಳಗಿನ ಮೊದಲ ಪ್ರಸರಣವನ್ನು ಒಟ್ಟಾಗಿ ನಿಯಂತ್ರಿಸುತ್ತದೆ ಆದ್ದರಿಂದ ತಿಳಿದಿರುವ ಸಂಗತಿಯೆಂದರೆ ರೋಗದ ಸಂದರ್ಭದಲ್ಲಿ ಇಂಟಿಗ್ರಿನ್ ಅಭಿವ್ಯಕ್ತಿ ಹೆಚ್ಚಾಗುತ್ತದೆ ಪ್ಲೇಟ್ ಗಳಲ್ಲಿ ಬೆಳೆಯುವಾಗ ನೀವು ಈ ಕೋಶಗಳನ್ನು ನೋಡಿದಾಗ ಇವುಗಳು ಎಂಡಿಎಕ್ಸ್ ಕೋಶಗಳು ಅಥವಾ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳಿಂದ ರೂಪುಗೊಂಡ ಸೌಮ್ಯವಾದ ಕೊಳವೆಗಳಾಗಿವೆ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ಆಸಕ್ತಿದಾಯಕ ಸಂಗತಿಯೆಂದರೆ ಇನ್ವಿಟ್ರೊ ದಲ್ಲಿನ ಈ ಕೋಶಗಳು ಹೆಚ್ಚಾಗಿ ಈ ರೂಪವಿಜ್ಞಾನವನ್ನು ಹೊಂದಿರುತ್ತವೆ ಇದು ಹೆಚ್ಚಿನ ಅಪೊಪ್ಟೋಸಿಸ್ ಅನ್ನು ಸೂಚಿಸುತ್ತದೆ ಕೋಶವು ಅಪೊಪ್ಟೋಸಿಸ್ ಅನ್ನು ಏಕೆ ತೋರಿಸುತ್ತದೆ ಮತ್ತು ಜೀವಕೋಶದ ಜೈವಿಕ ಭೌತಿಕ ಗುಣಲಕ್ಷಣಗಳಲ್ಲಿನ ಕೆಲವು ಬದಲಾವಣೆಯಿಂದಾಗಿ ಒಂದು ಸಾಧ್ಯತೆಯೆಂದರೆ ಕೋಶವು ಮೊದಲೇ ಗಮನಿಸಿದಂತೆ ಕೋಶಗಳು ಬೃಹತ್ ಭಾಗವನ್ನು ತುಂಬಲು ತಲಾಧಾರದ ಮೇಲೆ ಸಂಕೋಚಕ ಶಕ್ತಿಗಳನ್ನು ಬೀರುತ್ತವೆ ಈ ಮೌಲ್ಯಮಾಪನ ಅಥವಾ ಪ್ರಯೋಗವನ್ನು ಮಾಡುವ ಮೂಲಕ ಈಗ ನೀವು ಸಂಕೋಚಕ ಶಕ್ತಿಗಳನ್ನು ಅಂದಾಜು ಮಾಡಬಹುದು ನಾವು ಚರ್ಚಿಸುತ್ತಿರುವ ಪ್ರಯೋಗವೆಂದರೆ ಕೋಶವನ್ನು ಅನೇಕ ಬಿಂದುಗಳ ಮೂಲಕ ತಲಾಧಾರಕ್ಕೆ ಲಂಗರು ಹಾಕಿರುವ ಟೆನ್ಸೆಡ್ ದಾರವೆಂದು ಭಾವಿಸಿ ಇದು ಫೋಕಲ್ ಅಂಟಿಕೊಳ್ಳುವಿಕೆಗೆ ಸಮಾನವಾಗಿರುತ್ತದೆ ಇದು ಸುಸ್ಥಿರವಾಗಬೇಕಾದರೆ ಮತ್ತು ನೀವು ಈ ಸ್ಟ್ರಿಂಗ್ ನಲ್ಲಿ ಟೆನ್ಷನ್ ಅನ್ನು ಹೆಚ್ಚಿಸುತ್ತಿದ್ದರೆ ತಲಾಧಾರವು ಸಾಕಷ್ಟು ಬಲವಾಗಿರಬೇಕು ಅಥವಾ ಕೋಶವು ತಲಾಧಾರದೊಂದಿಗೆ ತೊಡಗಿಸಿಕೊಳ್ಳುವ ಅಂಟಿಕೊಳ್ಳುವಿಕೆಗಳು ಸಾಕಷ್ಟು ಬಲವಾಗಿರಬೇಕು ಈಗ ಈ ಟೆನ್ಷನ್ ಈ ಟೆನ್ಸಿಲ್ ಶಕ್ತಿಗಳನ್ನು ತಲಾಧಾರದಿಂದ ಉಳಿಸಿಕೊಳ್ಳಲಾಗಿದೆ ಆದ್ದರಿಂದ ಇದನ್ನು ಅಂದಾಜು ಮಾಡಲು ನೀವು ಏನು ಮಾಡಬಹುದು ಎಂದರೆ ನೀವು ಈ ಅಂಟಿಕೊಳ್ಳುವಿಕೆಗಳಲ್ಲಿ ಸ್ಟ್ರಿಂಗ್ ಒಂದನ್ನು ತೆರವುಗೊಳಿಸುವ ಕಾರಕವನ್ನು ತೆಗೆದುಕೊಂಡರೆ ಮತ್ತು ಇದು ಟೆನ್ಷನ್ ನಲ್ಲಿದ್ದರೆ ಮತ್ತು ಇದು ಸಡಿಲವಾಗಿರುತ್ತದೆ ಮತ್ತು ಪ್ರಮಾಣವು ಅದು ಉದ್ದವನ್ನು ಟ್ರ್ಯಾಕ್ ಮಾಡುತ್ತಿದೆ ಎಂದು ತೋರಿಸುತ್ತದೆ ಕೋಶವನ್ನು ಒಂದು ತುದಿಯಿಂದ ಎಳೆದರೆ ಮತ್ತು ಇದನ್ನು ಮಾಡುವ ಮೂಲಕ ಇನ್ನೊಂದು ತುದಿಯಲ್ಲಿ ಕೋಶಗಳನ್ನು ಹಿಡಿದಿರುವ ಅಂಟಿಕೊಳ್ಳುವಿಕೆಯನ್ನು ನೀವು ಹಾನಿಗೊಳಿಸುತ್ತಿದ್ದೀರಿ ಆದ್ದರಿಂದ ನೀವು ಈ ಸ್ಥಳೀಯ ಅಸಮತೋಲನಕ್ಕೆ ಕಾರಣವಾಗುತ್ತಿರುವಿರಿ ಏಕೆಂದರೆ ಈ ವ್ಯವಸ್ಥೆಯಲ್ಲಿ ಟೆನ್ಷನ್ ಇದ್ದರೆ ಈ ವ್ಯವಸ್ಥೆಯು ವಿಶ್ರಾಂತಿ ಪಡೆಯಬೇಕು ಆದ್ದರಿಂದ ನಾನು ಈ ಉದ್ದವನ್ನು ಸಮಯದ ಕ್ರಿಯೆಯೆಂದು ಟ್ರ್ಯಾಕ್ ಮಾಡಿದರೆ ಮತ್ತು ಅದರ ಆರಂಭಿಕ ಉದ್ದಕ್ಕೆ ಸಾಮಾನ್ಯೀಕರಿಸಿದರೆ ನೀವು ಎಲ್ ಅನ್ನು ಹೊಂದಿದ್ದೀರಿ ಅದು ಆರಂಭಿಕ ಉದ್ದದಿಂದ ಒಂದರ ಮೌಲ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಅದು ನಿಧಾನವಾಗಿ ಇಳಿಯುತ್ತದೆ ಆದ್ದರಿಂದ ಸ್ವಲ್ಪ ಸಮಯದ ನಂತರ ದೂರದಲ್ಲಿ ಹೆಚ್ಚಿನ ಬದಲಾವಣೆಗಳಿಲ್ಲ ಎಂದು ನೀವು ನೋಡುತ್ತೀರಿ ಈ ವಿಶ್ರಾಂತಿಗೆ ಕಾರಣವೆಂದರೆ ವ್ಯವಸ್ಥೆಯಲ್ಲಿ ಅಂತರ್ನಿರ್ಮಿತವಾದ ಟೆನ್ಷನ್ ಇದರರ್ಥ ವ್ಯವಸ್ಥೆಯಲ್ಲಿನ ಟೆನ್ಷಿಯನ್ ಗಿಂತ ಹೆಚ್ಚಿನ ಮಟ್ಟಿಗೆ ಏನಾದರೂ ವಿಶ್ರಾಂತಿ ಪಡೆಯಬೇಕಾದರೆ ನೀವು ಇದನ್ನು ಶಕ್ತಿಗಳನ್ನು ಪ್ರಯೋಗಿಸುವ ಸಾಮರ್ಥ್ಯ ಎಂದು ಕರೆಯುತ್ತೀರಿ ಮತ್ತು ನಂತರ ತಲಾಧಾರದ ಮೇಲೆ ಪೂಲ್ ಮಾಡುವುದು ಸಂಕೋಚಕತೆಯಾಗಿದೆ ಇದು ಎಂಡಿಎಕ್ಸ್ನ ವೈಲ್ಡ್ ಟೈಪ್ ಗೆ ಹೋಲಿಸಿದರೆ ಹೆಚ್ಚು ಸಂಕೋಚಕ ಅಥವಾ ಅಧಿಕ ರಕ್ತದೊತ್ತಡವಾಗುತ್ತದೆ ಇವು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಜೀವಕೋಶಗಳು ಅವು ಹೆಚ್ಚು ಅಧಿಕ ರಕ್ತದೊತ್ತಡದಿಂದ ಕೂಡಿರುತ್ತವೆ ಆದ್ದರಿಂದ ಎಂಡಿಎಕ್ಸ್ ಗೆ ಹೋಲಿಸಿದರೆ ಗಾಮಾ ಸಾರ್ಕೊಗ್ಲೈಕಾನ್ ಗೆ ಸಂಕೋಚಕತೆಯು ಹೆಚ್ಚು ಮತ್ತು ಇವೆರಡೂ ಸಿ ಐವತ್ತೇಳು ಕೋಶಗಳಿಗಿಂತ ಹೆಚ್ಚು ಸಂಕೋಚಕವಾಗಿವೆ ಹೀಗಾಗಿ ಪ್ರಯೋಗವು ಬದುಕುಳಿಯುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಎಂಡಿಎಕ್ಸ್ ನಲ್ಲಿ ರೋಗವು ತುಂಬಾ ಮಾರಕವಾಗಿದ್ದರೂ ಯಾವುದೇ ಬದುಕುಳಿಯುವ ಸಮಸ್ಯೆಗಳಿಲ್ಲ ಅಂತಿಮವಾಗಿ ರೋಗಿಗಳು ಅಂಗಾಂಗ ವೈಫಲ್ಯದಿಂದ ಸಾಯುತ್ತಾರೆ ಮತ್ತು ಸಂಕೋಚನ ಅಥವಾ ಜೀವಕೋಶಗಳು ಪ್ರಯೋಗಿಸುವ ಶಕ್ತಿಗಳು ಅಂಟಿಕೊಳ್ಳುವಿಕೆಯಿಂದ ಸಮಂಜಸವಾಗಿ ಸಮತೋಲನಗೊಳ್ಳುತ್ತವೆ ಮತ್ತು ಕೋಶವು ತಲಾಧಾರದೊಂದಿಗೆ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಸಂಕೋಚಕತೆಯು ಹೆಚ್ಚಾಗಿದ್ದರೆ ಏನಾಗುತ್ತದೆ ಎಂದರೆ ಕೋಶವು ಅದರ ತಲಾಧಾರದ ತಲಾಧಾರದ ಮೇಲೆ ಪೂಲ್ ಆಗುತ್ತದೆ ಮತ್ತು ಕೋಶಗಳ ಪೂರ್ಣಾಂಕಕ್ಕೆ ಕಾರಣವಾಗುವ ಆ ಶಕ್ತಿಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುವುದಿಲ್ಲ ಈ ಫಿನೋಟೈಪ್ ನಲ್ಲಿ ನೀವು ನೋಡುವಂತೆ ಅಪೊಪ್ಟೋಸಿಸ್ ನ ಸಂದರ್ಭದಲ್ಲಿ ಅಸಮತೋಲನವಿದೆ ಸಂಕೋಚನವು ತುಂಬಾ ಹೆಚ್ಚಾದಾಗ ಮತ್ತು ಆ ಎಳೆಯುವಿಕೆಯನ್ನು ಉಳಿಸಿಕೊಳ್ಳಲು ಅಂಟಿಕೊಳ್ಳುವಿಕೆಗಳು ಬಲವಾಗಿರುವುದಿಲ್ಲ ಎಂದು ಗಮನಿಸಬಹುದು ಆದ್ದರಿಂದ ನಾನು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾಂತ್ರಿಕ ಶಕ್ತಿಗಳಿಗೆ ಸೆಲ್ಯುಲಾರ್ ಪ್ರತಿಕ್ರಿಯೆಗಳು ಹಲವಾರು ರೋಗಗಳಲ್ಲಿ ಭಾಗಿಯಾಗಿರುವುದರಿಂದ ಅವುಗಳು ಹೇಗೆ ನಿರ್ಣಾಯಕವಾಗಿವೆ ಎಂದು ಮೆಕ್ಯಾನೋಟ್ರಾನ್ಸ್ಡಕ್ಷನ್ ಸಂಭವಿಸಲು ಎರಡು ಮಾಡ್ಯೂಲ್ ಗಳಿವೆ ಒಂದು ಸೆನ್ಸಿಂಗ್ ಮಾಡ್ಯೂಲ್ ಮತ್ತು ಇನ್ನೊಂದು ಟ್ರಾನ್ಸ್ಮಿಷನ್ ಮಾಡ್ಯೂಲ್ ಆದ್ದರಿಂದ ಈ ಒಂದು ಅಥವಾ ಹೆಚ್ಚಿನ ಮಾಡ್ಯೂಲ್ ಗಳಲ್ಲಿ ಹಾನಿಯಾಗುವುದು ರೋಗ ಸಂಭವಕ್ಕೆ ಕಾರಣವಾಗುತ್ತದೆ ಮೆಕ್ಯಾನ್ಬಯಾಲಾಜಿಕಲ್ ಪ್ರತಿಕ್ರಿಯೆಗಳನ್ನು ಪ್ಲಾಸ್ಮಾ ಮೆಂಬರೇನ್ ಅಂಟಿಕೊಳ್ಳುವಿಕೆಗಳು ಮತ್ತು ಸೈಟೋಸ್ಕೆಲಿಟನ್ ಮೂಲಕ ಸಂಯೋಜಿಸಲಾಗುತ್ತದೆ ಈ ರಚನೆಗಳು ಯಾವುದು ಎಂದರೆ ಸೈಟೋಸ್ಕೆಲಿಟನ್ ಅಥವಾ ಫೋಕಲ್ ಅಂಟಿಕೊಳ್ಳುವಿಕೆಗಳು ಕ್ರಿಯಾತ್ಮಕವಾಗಿವೆ ಮತ್ತು ಅವು ಚಲನೆಯನ್ನು ಶಕ್ತಗೊಳಿಸುತ್ತವೆ ಆದಾಗ್ಯೂ ವಿಭಿನ್ನ ಅಂಶಗಳ ಪ್ರತಿಕ್ರಿಯೆ ಸಮಯದ ಮಾಪಕಗಳು ಸಹ ಭಿನ್ನವಾಗಿರುತ್ತವೆ ಆದ್ದರಿಂದ ಅದು ಮೆಕ್ಯಾನೊಬಯಾಲಜಿ ಎಂದರೇನು ಎಂಬ ವಿಶಾಲ ಪರಿಚಯದ ಅಂತ್ಯಕ್ಕೆ ನಮ್ಮನ್ನು ತರುತ್ತದೆ ಈಗ ನಾನು ಪರಿಕಲ್ಪನೆಗಳನ್ನು ಬದಲಾಯಿಸುತ್ತಿದ್ದೇನೆ ಮತ್ತು ಈ ಪ್ರತಿಯೊಂದು ರಚನೆಗಳನ್ನು ನೋಡುವ ಮೂಲಕ ವಿಶೇಷವಾಗಿ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಸೈಟೋಸ್ಕೆಲಿಟನ್ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಹೆಚ್ಚು ವಿವರವಾಗಿ ನಿಮಗೆ ಹೇಳಲು ಬಯಸುತ್ತೇನೆ ಆದ್ದರಿಂದ ಅವಶ್ಯಕತೆಗಾಗಿ ಅಥವಾ ಕೋಶವನ್ನು ಟೆಂಟ್ ಆಗಿ ನಮ್ಮ ತಿಳುವಳಿಕೆಗಾಗಿ ಇಂದು ನಾನು ಬಲವಾದ ನೆಲೆಯನ್ನು ಕೇಂದ್ರೀಕರಿಸುವುದರೊಂದಿಗೆ ಪ್ರಾರಂಭಿಸುತ್ತೇನೆ ಮತ್ತು ಈ ಬಲವಾದ ಬೇಸ್ ಎಂದರೆ ಏನು ಬಲವಾದ ಬೇಸ್ ಈ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ತರಹದದ್ದು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯಿರುವ ಕೋಶಗಳ ಪ್ರಯೋಗಗಳಂತೆಯೇ ನೀವು ಈ ಮ್ಯಾಟ್ರಿಕ್ಸ್ ನಲ್ಲಿ ಕುಳಿತುಕೊಳ್ಳುವ ಕೋಶವೊಂದನ್ನು ಹೊಂದಿದ್ದರೆ ಈ ಮ್ಯಾಟ್ರಿಕ್ಸ್ ಬೆಂಬಲಿಸಲು ಸಾಧ್ಯವಾಗದಂತಹ ಹಲವಾರು ಶಕ್ತಿಗಳನ್ನು ಪ್ರಯೋಗಿಸುತ್ತಿದ್ದರೆ ಅದು ಕೋಶದ ಕುಸಿತಕ್ಕೆ ಅಥವಾ ಬೇರ್ಪಡುವಿಕೆಗೆ ಕಾರಣವಾಗುತ್ತದೆ ಕೋಶ ಆದ್ದರಿಂದ ಬಾಹ್ಯಕೋಶದ ಮ್ಯಾಟ್ರಿಕ್ಸ್ ನ ಗುಣಲಕ್ಷಣಗಳನ್ನು ನೋಡಿದಾಗ ರಾಸಾಯನಿಕ ಗುಣಲಕ್ಷಣಗಳು ಮಾತ್ರವಲ್ಲದೆ ಅದರ ಭೌತಿಕ ಗುಣಲಕ್ಷಣಗಳೂ ಅಷ್ಟೇ ಮುಖ್ಯ ಆದ್ದರಿಂದ ಇಸಿಎಂ ಎನ್ನುವುದು ಪ್ಲಾಸ್ಮಾ ಮೆಂಬರೇನ್ ಸಮೀಪದಲ್ಲಿ ಇರುವ ವಸ್ತುಗಳ ಸಂಘಟಿತ ಜಾಲವಾಗಿದೆ ನಿಜವಾಗಿಯೂ ಹೇಳುವುದಾದರೆ ಕೋಶಗಳು ಸಂಪೂರ್ಣವಾಗಿ ಮೂರು ಡಿ ಪರಿಸರದಲ್ಲಿ ಅಸ್ತಿತ್ವದಲ್ಲಿವೆ ಉದಾಹರಣೆಗೆ ಎಂಡೋಥೀಲಿಯಂ ಅನ್ನು ನೋಡಿದರೆ ಅದು ಸಮತಟ್ಟಾದ ಮೇಲ್ಮೈಯಂತೆಯೇ ಇರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ನಂತರ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ನ ಕೆಲವು ಕಾರ್ಯಗಳು ಯಾವುವು ಇಸಿಎಂ ಜೀವಕೋಶಗಳ ಆಕಾರ ಮತ್ತು ಚಟುವಟಿಕೆಗಳನ್ನು ಸಕ್ರಿಯವಾಗಿ ನಿಯಂತ್ರಿಸುತ್ತದೆ ಇದು ವಿವಿಧ ಬೆಳವಣಿಗೆಯ ಅಂಶಗಳನ್ನು ಪ್ರತ್ಯೇಕಿಸುತ್ತದೆ ನಾನು ಮೊದಲೇ ಹೇಳಿದಂತೆ ಬೆಳವಣಿಗೆಯ ಅಂಶಗಳು ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಗೆ ಅಡ್ಡ ಸಂಬಂಧ ಹೊಂದಿವೆ ಆದ್ದರಿಂದ ಬೆಳವಣಿಗೆಯ ಅಂಶಗಳನ್ನು ವಾಸ್ತವವಾಗಿ ತೆರವುಗೊಳಿಸಲು ಮತ್ತು ಅವುಗಳನ್ನು ಬಿಡುಗಡೆ ಮಾಡಲು ಮತ್ತು ನಂತರ ಅವುಗಳನ್ನು ಸಕ್ರಿಯಗೊಳಿಸಲು ನಿಮಗೆ ಇತರ ಕೋಶಗಳಿಂದ ಸಂಕೇತಗಳು ಬೇಕಾಗುತ್ತವೆ ಜೀವಕೋಶದ ನಡವಳಿಕೆಯನ್ನು ನಿಯಂತ್ರಿಸುವ ವಿವಿಧ ಭೌತಿಕ ವೈಶಿಷ್ಟ್ಯಗಳಿಗಾಗಿ ಇಸಿಎಂ ಎನ್ಕೋಡ್ ಮಾಡುತ್ತದೆ ಆದ್ದರಿಂದ ಇಸಿಎಂ ಹೇಗೆ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದು ಈಗ ಪ್ರಶ್ನೆ ಕೋಶವು ತಮ್ಮದೇ ಆದ ಇಸಿಎಂ ಅನ್ನು ಸ್ರವಿಸುತ್ತದೆ ಎಂಬುದು ಬಹುಶಃ ಆಶ್ಚರ್ಯವೇನಿಲ್ಲ ಉದಾಹರಣೆಗೆ ಫೈಬ್ರೊಬ್ಲಾಸ್ಟ್ ಸಂಯೋಜಕ ಅಂಗಾಂಶಗಳಲ್ಲಿ ಬಹಳಷ್ಟು ಕೊಲಾಜೆನ್ ಅನ್ನು ಸ್ರವಿಸುವ ಮುಖ್ಯ ಕೋಶಗಳಲ್ಲಿ ಒಂದಾಗಿದೆ ಜೀವಕೋಶಗಳಿಂದ ಸ್ರವಿಸುವ ಮ್ಯಾಟ್ರಿಕ್ಸ್ ನ ಎರಡು ಸ್ಕೀಮ್ಯಾಟಿಕ್ಸ್ ಇವು ಅದರಲ್ಲಿ ಇದು ಕಾರ್ಟಿಲೆಜ್ ಕೋಶಗಳಿಂದ ನೇಮಕಗೊಂಡ ಮ್ಯಾಟ್ರಿಕ್ಸ್ ಬಗ್ಗೆ ಮತ್ತು ಅದು ಜೀವಕೋಶಗಳಿಂದ ನೇಯ್ದ ಈ ಚಾಪೆಯಲ್ಲಿ ಎಲ್ಲಾ ಕೋಶಗಳನ್ನು ಒಟ್ಟಿಗೆ ಬಂಧಿಸುತ್ತದೆ ಇದು ಕೊಂಡ್ರೊಸೈಟ್ ಮತ್ತು ಅದರಿಂದ ಸ್ರವಿಸುವ ಮ್ಯಾಟ್ರಿಕ್ಸ್ ಗೆ ಮತ್ತೊಂದು ಉದಾಹರಣೆಯಾಗಿದೆ ಅದರ ಸುತ್ತಲೂ ನೀವು ನೋಡುವುದು ಮ್ಯಾಟ್ರಿಕ್ಸ್ ನ ಒಳಗೆ ಬರಲು ಸಾಧ್ಯವಾಗದ ಕೆಂಪು ರಕ್ತ ಕಣಗಳು ಇದು ಕೊಂಡ್ರೊಸೈಟ್ ನಿಂದ ಸ್ರವಿಸಲ್ಪಡುತ್ತದೆ ಇದು ಮ್ಯಾಟ್ರಿಕ್ಸ್ ತುಂಬಾ ದಟ್ಟವಾಗಿರುತ್ತದೆ ಎಂದು ಸೂಚಿಸುತ್ತದೆ ರಂಧ್ರದ ಗಾತ್ರವು ಇತರ ಕೋಶಗಳ ಪ್ರವೇಶವನ್ನು ನಿರ್ಬಂಧಿಸುತ್ತದೆ ಆದ್ದರಿಂದ ಅಂತಹ ಮ್ಯಾಟ್ರಿಕ್ಸ್ ಕೋಶಗಳ ಮೂಲಕ ವಲಸೆ ಹೋಗಲು ಪ್ರತಿರೋಧವನ್ನು ಸಹ ಒದಗಿಸುತ್ತದೆ ಆದ್ದರಿಂದ ಬಾಹ್ಯಕೋಶದ ಮ್ಯಾಟ್ರಿಕ್ಸ್ ನ ಈ ನಿರ್ದಿಷ್ಟ ಚಿತ್ರವನ್ನು ನೀವು ನೋಡಿದರೆ ನೀವು ಅರ್ಥಮಾಡಿಕೊಳ್ಳಬಹುದಾದ ಸಂಗತಿಯೆಂದರೆ ನಾನು ಪ್ರತಿ ಫೈಬರ್ ಅನ್ನು ತೆಗೆದುಕೊಂಡು ಅದನ್ನು ಹೇಗೆ ಜೋಡಿಸಲಾಗಿದೆ ಎಂದು ನೋಡಿದರೆ ನಾನು ಕಂಡುಕೊಳ್ಳುವುದು ಏಕರೂಪದ ವಿತರಣೆಯಾಗಿದೆ ಫೈಬರ್ ಗಳು ಅನೇಕ ಜೋಡಣೆಗಳಲ್ಲಿ ಅಸ್ತಿತ್ವದಲ್ಲಿವೆ ಮತ್ತು ಮಾರ್ಗಕ್ಕೆ ಯಾವುದೇ ಆದ್ಯತೆ ಇಲ್ಲದೆ ಅಸ್ತಿತ್ವದಲ್ಲಿದೆ ನಾನ್ ಅಲೈನ್ಡ್ ಅಥವಾ ರಾಂಡಮ್ ಮ್ಯಾಟ್ರಿಕ್ಸ್ ಇರುವ ಸನ್ನಿವೇಶದಲ್ಲಿ ನಾವು ರಾಂಡಮ್ ಮ್ಯಾಟ್ರಿಕ್ಸ್ ನಲ್ಲಿ ಕೋಶವು ಕುಳಿತಿದ್ದರೆ ಕೋಶವು ಈ ಫೈಬರ್ ಗಳಿಂದ ಯಾವುದೇ ದಿಕ್ಕಿನ ಕ್ಯೂ ಹೊಂದಿಲ್ಲ ಎಂದು ಕಲ್ಪಿಸಿಕೊಳ್ಳಬಹುದು ಆದ್ದರಿಂದ ಇದು ಯಾವುದೇ ದಿಕ್ಕಿನಲ್ಲಿ ವಲಸೆ ಹೋಗಲು ಸಮಾನ ಪ್ರವೃತ್ತಿಯನ್ನು ಹೊಂದಿದೆ ಈ ಅಂಚು ಮತ್ತು ಇನ್ನೊಂದು ಪ್ರಮುಖ ಅಂಚು ಈ ಕಡೆಗೆ ಇರುವ ಕೋಶವನ್ನು ನಾನು ಎಳೆದ ರೀತಿಯಲ್ಲಿ ನೋಡಿದರೆ ಕೋಶವು ವಲಸೆ ಹೋಗಲು ಈ ಮೂರು ದಿಕ್ಕುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ಕೋಶವು ಒದಗಿಸಿದಂತೆ ಯಾವುದೇ ದಿಕ್ಕಿನ ಕ್ಯೂ ಇಲ್ಲ ಮತ್ತು ಅಂಗಾಂಶ ಬೆಳೆಯುವ ಪ್ಲಾಸ್ಟಿಕ್ ಫಲಕಗಳಲ್ಲಿನ ಕೋಶಗಳನ್ನು ನೋಡಿದರೆ ನಾವು ಇದನ್ನು ಗಮನಿಸಬಹುದು ಜೀವಕೋಶಗಳಿಂದ ಸ್ರವಿಸುವ ಕೆಲವು ಮ್ಯಾಟ್ರಿಕ್ಸ್ ಇದೆ ಅದು ತಲಾಧಾರದ ಮೇಲೆ ಸಂಗ್ರಹವಾಗುತ್ತದೆ ಮತ್ತು ಕೋಶಗಳು ಆ ಸ್ಥಿತಿಯಲ್ಲಿ ಹೇಗೆ ಧ್ರುವೀಕರಣಗೊಳ್ಳುತ್ತವೆ ಎಂಬುದರ ಆಧಾರದ ಮೇಲೆ ರಾಂಡಮ್ ನಲ್ಲಿ ಯಾವುದೇ ದಿಕ್ಕಿನಲ್ಲಿ ವಲಸೆ ಹೋಗಬಹುದು ಆದಾಗ್ಯೂ ಮ್ಯಾಟ್ರಿಕ್ಸ್ ಫೈಬರ್ ಗಳನ್ನು ಜೋಡಿಸಿದ ಮತ್ತೊಂದು ಸನ್ನಿವೇಶದಲ್ಲಿ ಈ ಕೋಶಗಳು ಫೈಬರ್ ಗಳನ್ನು ಜೋಡಿಸಿದ ದಿಕ್ಕಿನಲ್ಲಿ ವಲಸೆ ಹೋಗಲು ಹೆಚ್ಚಿನ ಪ್ರವೃತ್ತಿಯನ್ನು ಹೊಂದಿರುವುದನ್ನು ನೀವು ನೋಡಬಹುದು ಆದ್ದರಿಂದ ನೀವು ಗಮನಿಸುವುದು ರಾಂಡಮ್ ವಲಸೆಯ ವಿರುದ್ಧ ನಿರಂತರ ವಲಸೆ ಈಗ ರಾಂಡಮ್ ವಲಸೆ ಮತ್ತು ನಿರಂತರ ವಲಸೆ ಎಂದು ನಾನು ಬರೆಯಬೇಕಾದರೆ ಅದು ಹೇಗೆ ಇರುತ್ತದೆ ಎಂದು ನೋಡಲಾಗುವುದು ರಾಂಡಮ್ ಆಗಿ ವಲಸೆ ಹೋಗುತ್ತಿರುವ ಪ್ರತ್ಯೇಕ ಕೋಶಗಳ ಪಥವನ್ನು ಬರೆಯುತ್ತೇನೆ ಮತ್ತು ಇದು ಒಂದು ನಿರ್ದಿಷ್ಟ ಪಥವಾಗಿರಬಹುದು ಆದ್ದರಿಂದ ನೀವು ಕಂಡುಕೊಳ್ಳುವುದು ವೈಯಕ್ತಿಕ ಪಥಗಳ ನಡುವೆ ಒಂದು ನಿರ್ದಿಷ್ಟ ಕೋಶವು ಕೇಂದ್ರದಿಂದ ಹೆಚ್ಚಿನ ದೂರದಲ್ಲಿ ಪ್ರಯಾಣಿಸಿದೆ ಆದರೆ ಇತರ ಕೋಶಗಳು ಆ ಸ್ಥಾನದಲ್ಲಿ ಕುಳಿತಿರಬಹುದು ಮತ್ತು ಈ ಪಥವನ್ನು ಹೊಂದಿರುವ ಕೋಶಗಳು ಈ ವಲಸೆ ಹೆಚ್ಚು ನಿರಂತರವಾಗಿದೆ ಎಂದು ನೀವು ನನ್ನೊಂದಿಗೆ ಒಪ್ಪುತ್ತೀರಿ ಹಾಗಿದ್ದರೆ ಇದು ಯಾವ ಮೆಟ್ರಿಕ್ ಕೋಶದಿಂದ ಪ್ರದರ್ಶಿಸಲಾದ ವಲಸೆ ಪ್ರೊಫೈಲ್ ರಾಂಡಮ್ ಅಥವಾ ನಿರಂತರವಾಗಿದೆಯೆ ಎಂದು ಹೇಗೆ ಪ್ರಮಾಣೀಕರಿಸುವುದು ಏಕೆಂದರೆ ಅನೇಕ ರೂಪಗಳು ಇರಬಹುದು ಮತ್ತು ನಾವು ಇಲ್ಲಿ ಈ ಪಥದ ಬಗ್ಗೆ ಮಾತ್ರ ಯೋಚಿಸಲಾಗುವುದು ನಾವು ಇಲ್ಲಿ ಒಎ ಎಂದು ಹೇಳೋಣ ಮತ್ತು ಅದು ಪ್ರಾರಂಭದ ಹಂತದಿಂದ ಕೊನೆಯ ಹಂತದವರೆಗೆ ಚಲಿಸುವ ದೂರವನ್ನು ಒಂದು ಹಂತದ ಅವಧಿಯಲ್ಲಿ ಸೆಳೆಯುತ್ತೇನೆ ಮತ್ತು ಇವೆರಡೂ ಒಂದೇ ಅವಧಿಗೆ ಜೀವಕೋಶಗಳ ಪ್ರತಿನಿಧಿ ಪಥಗಳಾಗಿವೆ ಮತ್ತು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಹನ್ನೆರಡು ಗಂಟೆಗಳ ಕಾಲ ಈ ಕೋಶಗಳ ಸ್ಥಳಾಂತರವನ್ನು ಟ್ರ್ಯಾಕ್ ಮಾಡಿದ್ದೇವೆ ಮತ್ತು ನಾವು ಈ ಪ್ರೊಫೈಲ್ ಗಳನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಕೋಶಗಳು ಆ ಅವಧಿಯಲ್ಲಿ ಚಲಿಸುವ ನಿವ್ವಳ ಅಂತರವನ್ನು ಪತ್ತೆಹಚ್ಚುವುದು ಒಂದು ಮಾರ್ಗವಾಗಿದೆ ನಿವ್ವಳ ಅಂತರ ಎಂದರೆ ಕೋಶವು ಕೇಂದ್ರದಿಂದ ಎಷ್ಟು ದೂರ ಹೋಯಿತು ಈ ಪ್ರಕರಣಕ್ಕೆ ಹೋಲಿಸಿದರೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕೋಶವು ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಹೋಗುತ್ತದೆ ಆದರೆ ಇದು ಫೂಲ್ ಪ್ರೂಫ್ ಅಲ್ಲ ಏಕೆಂದರೆ ಈ ಕೆಂಪು ಪಥದ ಸಂದರ್ಭದಲ್ಲಿ ಈ ಅಂತರವು ತುಂಬಾ ಉತ್ತಮವಾಗಿರಬಹುದು ಮತ್ತು ಈ ಪ್ರಕರಣಕ್ಕೆ ಹೋಲಿಸಿದರೆ ಸಮಂಜಸವಾಗಿ ಹೆಚ್ಚಿರಬಹುದು ಆದ್ದರಿಂದ ಇದರಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ ಮತ್ತು ಕೆಲವು ಫಾರ್ಮಲ್ ಇರಬೇಕು ಏಕೆಂದರೆ ನಿರಂತರ ವಲಸೆಯ ಪ್ರಕಾರವನ್ನು ಉತ್ತಮವಾಗಿ ಪ್ರಮಾಣೀಕರಿಸಲು ಇದನ್ನು ಬಳಸಬೇಕಾಗುತ್ತದೆ ಈಗ ನಾನು ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ನಿರಂತರ ಮತ್ತು ರಾಂಡಮ್ ವಲಸೆಯ ವಿರುದ್ಧ ಹೇಗೆ ಪ್ರಮಾಣೀಕರಿಸಬಹುದು ಎಂದು ಚರ್ಚಿಸುತ್ತೇನೆ ಧನ್ಯವಾದಗಳು